ಸ್ವಾಗತ ಆದ್ದರಿಂದ ಕೊನೆಯ ಮಾಡ್ಯೂಲ್ನಲ್ಲಿ ಪ್ರತ್ಯೇಕ ಘಟಕಗಳ ಬಗ್ಗೆ ಸಣ್ಣ ಉಪನ್ಯಾಸ ನೋಡಿದ್ದೇವೆ ಮತ್ತು ಬ್ರೆಡ್ ಬೋರ್ಡ್ ಬಗ್ಗೆ ನೋಡಿದ್ದೇವೆ ಈ ನಿರ್ದಿಷ್ಟ ಮಾಡ್ಯೂಲ್ ಅನ್ನು ವಿವಿಧ ಘಟಕಗಳ ಮೌಲ್ಯಗಳನ್ನು ಅಳೆಯುವ ಬಗ್ಗೆ ಗಮನ ಹರಿಸಸಲಿದ್ದೇವೆ ಆದ್ದರಿಂದ ನಾನು ಬೋಧನಾ ಸಹಾಯಕ ಸೀತಾರಾಂ ಗುಪ್ತಾ ಅವರನ್ನು ಪರಿಚಯಿಸುತ್ತೇನೆ ಅವರು ಘಟಕಗಳನ್ನು ಹೇಗೆ ಬಳಸಬೇಕೆಂದು ನಿಮಗೆ ತೋರಿಸುತ್ತಾರೆ ಮತ್ತು ಅವರು ಸಾಧನಗಳನ್ನು ಬಳಸುತ್ತಿರುವಾಗ ಅಥವಾ ಉಪಕರಣಗಳನ್ನು ಬಳಸುತ್ತಿರುವಾಗ ನೀವು ಸಾಧನಗಳನ್ನು ಹೇಗೆ ಬಳಸಬಹುದು ಎಂದು ನಾನು ನಿಮಗೆ ಹೇಳುತ್ತೇನೆ ಆದ್ದರಿಂದ ನಾವು ಪ್ರತಿರೋಧಕವನ್ನು ಅಳೆಯುವುದರೊಂದಿಗೆ ಪ್ರಾರಂಭಿಸುವ ಆದ್ದರಿಂದ ನಾವು ಕೊನೆಯ ಮೊಡ್ಯುಲ್ ನಲ್ಲೇ ಪ್ರತಿರೋಧಕದ ಬಗ್ಗೆ ನೋಡಿದ್ದೇವೆ ಈಗ ನನ್ನ ಕೈಯಲ್ಲಿ ಹಿಡಿದಿರುವ ಪ್ರತಿರೋಧಕದ ಮೌಲ್ಯವೇನು ನನ್ನ ಕೈಯಲ್ಲಿ ಇರುವ ಪ್ರತಿರೋಧಕ ಎಂದು ನಾನು ನೋಡಲು ಸಾಧ್ಯವಾದರೆ ಈಗ ಈ ಪ್ರತಿರೋಧಕದ ಮೌಲ್ಯವೇನು ಆದ್ದರಿಂದ ಅದಕ್ಕಾಗಿ ನಾನು ಅದನ್ನು ಸೀತಾರಾಂ ಗೆ ನೀಡುತ್ತೇನೆ ಮತ್ತು ಅವರು ಪ್ರತಿರೋಧವನ್ನು ಅಳೆಯುತ್ತಾರೆ ಮತ್ತು ನೀವು ಈ ನಿರ್ದಿಷ್ಟ ಮಲ್ಟಿಮೀಟರ್ ಮೇಲೆ ಗಮನ ಹರಿಸಬಹುದು ಅವರು ಪ್ರತಿರೋಧವನ್ನು ಹೇಗೆ ಅಳೆಯುತ್ತಾರೆ ಅವರು ಮಾಡುತ್ತಿರುವ ಮೊದಲ ಕೆಲಸವನ್ನು ನೀವು ನೋಡಬಹುದು ಅವರು ಪ್ರತಿರೋಧವನ್ನು ಬಳಸುತ್ತಿದ್ದಾನೆ ಅವರು ಸುಮಾರು 20 ಕಿಲೋ ಓಮ್ ಪ್ರತಿರೋಧದ ಶ್ರೇಣಿ ಯಲ್ಲಿ ಇರಿಸಿದ್ದಾರೆ ಆದ್ದರಿಂದ ನಿಮಗೆ ಮೌಲ್ಯ ತಿಳಿದಿಲ್ಲದಿದ್ದರೆ ಯಾವುದೇ ಮೌಲ್ಯದಲ್ಲಿ ಪ್ರಾರಂಭಿಸಬಹುದು ಮತ್ತು ನೀವು ಪ್ರೋಬ್ ನ್ನು ಹೆಚ್ಚಿನ ಮೌಲ್ಯಗಳಿಗೆ ಹೆಚ್ಚಿಸುತ್ತಲೇ ಇರಬಹುದು ಆದ್ದರಿಂದ ಅವರು ಮೊದಲು ೨೦ ಕಿಲೋ ದಲ್ಲಿ ಪ್ರಯತ್ನಿಸಿದ್ದಾರೆ ಈಗ ನೋಡೋಣ ಪ್ರತಿರೋಧಕವನ್ನು ನೋಡಿದಾಗ ಪ್ರೋಬ್ ಗಳು ಸಂಪರ್ಕಹೊಂದಿವೆ ನೀವು ಇಲ್ಲಿ ನೋಡಬಹುದು ಪ್ರೋಬ್ ಅನ್ನು ಕೈಯಲ್ಲಿ ತೆಗೆದುಕೊಳ್ಳಬಹುದು ಮತ್ತು ಅದನ್ನು ಈ ರೀತಿ ಸಂಪರ್ಕಿಸಬಹುದು ಮತ್ತು ಇದನ್ನು ಈ ರೀತಿ ಸಂಪರ್ಕಿಸಿದಾಗ ಮೌಲ್ಯವನ್ನು ನೋಡಬಹುದು ನೀವು ಮೌಲ್ಯವನ್ನು ನೋಡಬಹುದೇ ಹೌದು ಆದ್ದರಿಂದ ನೀವು ನೋಡುತ್ತಿರುವ ಮೌಲ್ಯವೇನು ನೀವು ಯಾವುದೇ ಮೌಲ್ಯವನ್ನು ನೋಡುತ್ತಿಲ್ಲ ನೀವು ಯಾವುದೇ ಮೌಲ್ಯವನ್ನು ಅಳೆಯಲು ಸಾಧ್ಯವಿಲ್ಲ ಎಂದು ನಿಮಗೆ ತಿಳಿದಿದೆಯೇ ಆದ್ದರಿಂದ ಈಗ ಮೌಲ್ಯವನ್ನು ಹೆಚ್ಚಿಸುತ್ತಿದ್ದೇವೆ ಆರಂಭದಲ್ಲಿ ಇದು 20 ಕಿಲೋ ಓಮ್ ಆಗಿತ್ತು ಈಗ ಏನನ್ನೂ ನೋಡಲು ಸಾಧ್ಯವಿಲ್ಲ ನಾವು ಅದನ್ನು ಹೆಚ್ಚಿಸುತ್ತಿದ್ದೇವೆತದನಂತರ ನಾವು 40 ಅನ್ನು ನೋಡಲು ಪ್ರಾರಂಭಿಸುತ್ತೇವೆ ಹಾಗಾದರೆ 40 ಎಂದರೇನು 40 ಇದು 2000 ದಲ್ಲಿದೆ ಹಾಗಾದರೆ ಇದರ ಮೌಲ್ಯವೇನು ಸುಮಾರು 2 ಮತ್ತು ಸುಮಾರು 33 20 ಕಿಲೋ ಓಮ್ಗಳು ಸುಮಾರು 3 110 ಕಿಲೋ ಓಮ್ಗಳು ಇದು ಏರಿಳಿತವಾಗಿದೆ ಏಕೆಂದರೆ ಅದನ್ನು ಕೈಯಿಂದ ಹಿಡಿದಿರುವುದರಿಂದ ವಾಸ್ತವದಲ್ಲಿ ಕೈಯಿಂದ ಹಿಡಿದಿಡಬೇಕಾಗಿಲ್ಲ ಯಾವಾಗಲೂ ಬ್ರೆಡ್ ಬೋರ್ಡ್ ಅನ್ನು ಬಳಸಿ ಪ್ರತಿರೋಧಕವನ್ನು ಸೇರಿಸದ ನಂತರ ಮತ್ತೆ ಪ್ರತಿರೋಧವನ್ನು ಅಳೆಯಬಹುದು ಆದ್ದರಿಂದ ಈ ರೀತಿ ಪ್ರತಿರೋಧಕವನ್ನು ಸೇರಿಸಿ ಅದನ್ನು ಅಳೆದಾಗ ಹೆಚ್ಚು ಸೂಕ್ತವಾದ ಮೌಲ್ಯವನ್ನು ಪಡೆಯಬಹುದು ಈಗ ನೋಡಿದರೆ ಬಹುತೇಕ ಸ್ಥಿರವಾಗಿದೆ ಈ ಮೊದಲು ಅದು 31 32 ರಂತೆ ಇತ್ತು ಏಕೆಂದರೆ ಅದನ್ನು ಕೈಯಿಂದ ಹಿಡಿದಿದ್ದರಿಂದ ಸಂಪರ್ಕವು ಸರಿಯಾಗಿರಲಿಲ್ಲ ಈಗ ಈ ಸಂದರ್ಭದಲ್ಲಿ ನೀವು ನೋಡಿದಾಗ ಅದು ಬಹುತೇಕ ಸ್ಥಿರವಾಗಿದೆ ಈಗ ಮತ್ತೊಂದು ಪ್ರತಿರೋಧಕ ನೋಡೋಣ ಅದನ್ನು ಬ್ರೆಡ್ ಬೋರ್ಡ್ ಗೆ ಸೇರಿಸುತ್ತಿದ್ದಾರೆ ಮೌಲ್ಯವು ಅತ್ಯಂತ ಕಡಿಮೆ ಯಾವುದು ಎಂದು ನಿಮಗೆ ತಿಳಿದಿರಬೇಕು ಆದ್ದರಿಂದ ನೀವು ಕೆಳಗೆ ಹೋದರೆ ಇದು ಸುಮಾರು 20 ಕಿಲೋ ಓಮ್ಗಳು ಆದ್ದರಿಂದ 2 14 ಕಿಲೋ ಓಮ್ ಗಳನ್ನು ನೋಡಬಹುದು 2 14 ಕಿಲೋ ಓಮ್ ಈ ಪ್ರತಿರೋಧಕದ ಮೌಲ್ಯವಾಗಿದೆ

ಈಗ ನೀವು ಪ್ರತಿರೋಧವನ್ನು ಅಳೆಯಲು ಬಯಸಿದರೆ ಅದನ್ನು ಅಳೆಯಲು ಸುಲಭ ನಾವು ಹಳದಿ ಅಲ್ಲದ ಮಲ್ಟಿಮೀಟರ್ ಹೊಂದಿದ್ದರೆ ಅದರಲ್ಲಿ ವಿಭಿನ್ನ ರೀತಿಯ ಸೆಟ್ಟಿಂಗ್settings ಗಳನ್ನು ಹೊಂದಿದೆ ಆದ್ದರಿಂದ ಇಲ್ಲಿ ಈ ಮಲ್ಟಿಮೀಟರ್ ಅನ್ನು ಬಳಸಲು ಬಯಸಿದರೆ ನಾನು ನಿಮಗೆ ಕೊನೆಯ ಮಾಡ್ಯೂಲ್ ನಲ್ಲಿ ತೋರಿಸಿದಂತೆ ಅದನ್ನು ಪ್ರತಿರೋಧ ಮೋಡ್ ನಲ್ಲಿ ಇಡಬಹುದು ಆದ್ದರಿಂದ ಇದು ಪ್ರತಿರೋಧ ಆವರ್ತನ ಕೆಪಾಸಿಟನ್ಸ್ ಎಲ್ಲವನ್ನೂ ಒಂದೇ ಸ್ಥಳದಲ್ಲಿ ಅಳೆಯಬಹುದು ಈಗ ಇಲ್ಲಿ ಇವು ಪ್ರೋಬ್ ಗಳಾಗಿವೆ ಅವರು ಈ ಪ್ರೋಬ್ ಅನ್ನು ಪ್ರತಿರೋಧಕವನ್ನು ನೋಡುವಲ್ಲಿ ಸಂಪರ್ಕಿಸುತ್ತಿದ್ದಾರೆ ಇದು ಸ್ವಲ್ಪ ಮೌಲ್ಯವನ್ನು ತೋರಿಸುತ್ತಿದೆ ಆದ್ದರಿಂದ ಇದು ಸ್ವಯಂ ಮೋಡ್ ನಲ್ಲಿದೆ ಆದ್ದರಿಂದ ಇದು ಸ್ವಯಂಚಾಲಿತವಾಗಿ ಪ್ರತಿರೋಧಕದ ಪ್ರತಿರೋಧವನ್ನು ಅಳೆಯುತ್ತದೆ ಮತ್ತೊಂದು ರೆಸಿಸ್ಟರ್ ಸಂಪರ್ಕಿಸುತ್ತಿರುವುದನ್ನು ನೀವು ನೋಡುತ್ತೀರಿ ಮತ್ತು 2 161 ರ ಆಸುಪಾಸಿನಲ್ಲಿ ಮೌಲ್ಯವನ್ನು ಪಡೆಯುತ್ತಿದ್ದೇವೆ ಇನ್ನೊಂದಕ್ಕೆ ಹೋಲಿಸಿದರೆ ಇನ್ನೂ ಹೆಚ್ಚು ನಿಖರವಾಗಿದೆ ಆದರೆ ನಿಖರತೆಯನ್ನು ಅರ್ಥಮಾಡಿಕೊಳ್ಳಲು ಆಸಕ್ತಿ ಹೊಂದಿಲ್ಲ ಎಂದು ನಾನು ಹೇಳುತ್ತೇನೆ ಇದೀಗ ರೆಸಲ್ಯೂಶನ್ ಅಲ್ಲ ಇದೀಗ ವಿವಿಧ ಘಟಕಗಳನ್ನು ಅಳೆಯಲು ಮಲ್ಟಿಮೀಟರ್ ಅನ್ನು ಹೇಗೆ ಬಳಸಬಹುದು ಎಂದು ಅರ್ಥಮಾಡಿಕೊಂಡಿದ್ದೇವೆ ಆದ್ದರಿಂದ ಪ್ರತಿರೋಧಕಗಳನ್ನು ಈ ರೀತಿ ಅಳೆಯಬಹುದು ನಾವು ಈಗ ಕೆಪಾಸಿಟರ್ ಬಗ್ಗೆ ನೋಡೋಣ ಈ ಮಲ್ಟಿಮೀಟರ್ ಬಳಸಿ ಕೆಪಾಸಿಟರ್ ಅನ್ನು ಅಳೆಯಬಹುದೇ ಕೆಪಾಸಿಟನ್ಸ್ ಮೌಲ್ಯವಿದೆ ಎಂದು ನೀವು ನೋಡಬಹುದೇ ಇಲ್ಲ ಅಲ್ಲಿ ನೀವು ಕೆಪಾಸಿಟನ್ಸ್ ಅನ್ನು ನೋಡಲು ಯಾವುದೇ ಸ್ಥಳವಿಲ್ಲ ಆದರೆ ಇದರಲ್ಲಿ ಪ್ರತಿರೋಧವನ್ನು ಹಾಕುವ ಸ್ಥಳದಲ್ಲಿ ಕೆಪಾಸಿಟನ್ಸ್ ಅನ್ನು ಸಹ ಅಳೆಯಬಹುದು ಆದ್ದರಿಂದ ಈಗ ಅವರಿಗೆ ಕೆಪಾಸಿಟರ್ ಅನ್ನು ನೀಡುತ್ತೇನೆ ಅವರು ಅದನ್ನು ಸಂಪರ್ಕಿಸುತ್ತಾರೆ ಅಥವಾ ಅದನ್ನು ಬ್ರೆಡ್ ಬೋರ್ಡ್ ನಲ್ಲಿ ಸೇರಿಸೀದ ನಂತರ ಮಲ್ಟಿಮೀಟರ್ ನಲ್ಲಿ ಕೆಪಾಸಿಟನ್ಸ್ ನ ಮೌಲ್ಯವನ್ನು ನೋಡಬಹುದು ಅದು ಮೌಲ್ಯವು 10 ಮೈಕ್ರೋಫರಾಡ್ ಆಗಿದೆ ಅವರು ಪ್ರತಿರೋಧಕಗಳನ್ನು ಹೇಗೆ ಸೇರಿಸಿದ್ದಾರೆ ಎಂದು ನೋಡೋಣ ನೀವು ಇದನ್ನು ಈ ರೀತಿ ಸೇರಿಸಬಹುದು ಕೇಂದ್ರ ಭಾಗದ ಆಳವನ್ನು ಪರಿಗಣಿಸದಿದ್ದಾಗ ಮಾತ್ರ ಸರಣಿಯಲ್ಲಿ ಒಂದು ಸಂಪರ್ಕವಾಗಿದೆ ಆದ್ದರಿಂದ ಈ ರೀತಿಯ ಪ್ರತಿರೋಧಕಗಳನ್ನು ಸಂಪರ್ಕಿಸಬಹುದು ಪ್ರತಿರೋಧಕಗಳು ಈ ರೀತಿ ಇವೆ ಎಂದು ನೋಡಬಹುದು ಈಗ ಕೆಪಾಸಿಟರ್ ಅನ್ನು ಅಳೆಯೋಣ ಆದ್ದರಿಂದ ಮೋಡ್ ಬಟನ್ ನಿಂದ ಆಯ್ಕೆಯನ್ನು ಬದಲಾಯಿಸಬಹುದು ಅಂದರೆ ಅದನ್ನು ಕೆಪಾಸಿಟನ್ಸ್ ಮೋಡ್ ಗೆ ತರಬಹುದು ಆದ್ದರಿಂದ ಈಗ ಇದು ಮೈಕ್ರೋ ಅಥವಾ ನ್ಯಾನೋ ಫರಾಡ್ ಆಗಿದೆ ಇದರ ಬೆಲೆ 9 77 ಮೈಕ್ರೋಫರಾಡ್ ಮತ್ತು ಕೆಪಾಸಿಟರ್ ಮೇಲಿನ ಮೌಲ್ಯವು ಸುಮಾರು 10 ಮೈಕ್ರೋಫರಾಡ್ ಆಗಿದೆ ಇದು ಸಮೀಪದ ಬೆಲೆ ಆಗಿದೆ ಈಗ ಮತ್ತೊಂದು ಕೆಪಾಸಿಟರ್ ಸೆರಾಮಿಕ್ ಕೆಪಾಸಿಟರ್ ಅನ್ನು ನೋಡೋಣ ಕೆಪಾಸಿಟರ್ ಗಳಲ್ಲಿ ಮತ್ತೆ ಹಲವಾರು ವಿಧಗಲಿವೆ ಅದು ಈ ನಿರ್ದಿಷ್ಟ ಕೋರ್ಸ್ ನ ವ್ಯಾಪ್ತಿಯಲ್ಲಿಲ್ಲ ಆದರೆ ಅದು ಸೆಮಿಕಂಡಕ್ಟರ್ ಸಾಧನಗಳಲ್ಲಿ ವಿಭಿನ್ನ ಕೋರ್ಸ್ ಅಡಿಯಲ್ಲಿ ಬರಬಹುದು ಅದರಲ್ಲಿ ವಿವರವಾಗಿ ನೋಡೋಣ ಇಲ್ಲಿ ಈಗ ಸೆರಾಮಿಕ್ ಕೆಪಾಸಿಟರ್ ನ್ನು ಮತ್ತೆ ಸೀತಾರಾಂ ಗೆ ನೀಡುತ್ತಿದ್ದೇನೆ ಈಗ ಸೆರಾಮಿಕ್ ಕೆಪಾಸಿಟರ್ನ ಕೆಪಾಸಿಟನ್ಸ್ ಅನ್ನು ನಾವು ಹೇಗೆ ಅಳೆಯಬಹುದು ಎಂದು ನೋಡೋಣ ಆದ್ದರಿಂದ ಮತ್ತೆ ಅವರು ಕೆಪಾಸಿಟರ್ ಅನ್ನು ಬ್ರೆಡ್ಬೋರ್ಡ್ನಲ್ಲಿ ಸೇರಿಸುತ್ತಿದ್ದಾರೆ ಅವರು ಅದೇ ಮಲ್ಟಿಮೀಟರ್ ಅನ್ನು ಬಳಸಿ ಪ್ರೋಬ್ಸ್ ಗೆ ಸಂಪರ್ಕಿಸಿ ಕೆಪಾಸಿಟರ್ ಮೌಲ್ಯವನ್ನು ನೋಡಬಹುದು ಅದು ಸುಮಾರು 464 1 ನ್ಯಾನೊ ಫರಾಡ್ 461 464 1 ನ್ಯಾನೊ ಫ್ಯಾರಡ್ ನೀವು ಬಯಸಿದರೆ 2 ಮೈಕ್ರೋಫಾರ್ಡ್ ಅನ್ನು ಪರಿವರ್ತಿಸಬಹುದು ಅದು ತುಂಬಾ ಸುಲಭ ವಿಷಯವೆಂದರೆ ಇದು ಬಳಸಲು ತುಂಬಾ ಸುಲಭ ಈಗ ಡಯೋಡ್ ಅನ್ನು ಹೊಂದಿದ್ದರೆ ಎರಡೂ ಮಲ್ಟಿಮೀಟರ್ ಗಳೊಂದಿಗೆ ಅಳೆಯಬಹುದೇ ಹೌದು ನೀವು ಈ ಮಲ್ಟಿಮೀಟರ್ನಲ್ಲಿ ನೋಡುತ್ತೀರಿ ಇಲ್ಲಿ ಡಯೋಡ್ ಗೆ ಒಂದು ಸಂಕೇತವಿದೆ ನನ್ನ ಬೆರಳು ಇರುವಲ್ಲಿ ಡಯೋಡ್ ಇದೆ ಮತ್ತು ಈ ನಿರ್ದಿಷ್ಟ ಮಲ್ಟಿಮೀಟರ್ ನಲ್ಲಿ ಅದೇ ಅಂಶವನ್ನು ನಾವು ಡಯೋಡ್ ಅನ್ನು ಅಳೆಯಬಹುದು ಆದ್ದರಿಂದ ನಾನು ಅವರಿಗೆ PN ಜಂಕ್ಷನ್ ಡಯೋಡ್ ಅನ್ನು ನೀಡುತ್ತಿದ್ದೇನೆ ಈಗ ಅವರು ಅದನ್ನು ಬ್ರೆಡ್ ಬೋರ್ಡ್ ಗೆ ಸಂಪರ್ಕಿಸುತ್ತಿದ್ದಾರೆ ನಾವು P ಮತ್ತು N ಅನ್ನು ನೋಡೋಣ ಡಯೋಡ್ನಲ್ಲಿ ಬೆಳ್ಳಿಯ ಉಂಗುರವಿರುವುದರಿಂದ ಅದನ್ನು ಗುರುತಿಸಲು ಸುಲಭವಾದ ಮಾರ್ಗವಾಗಿದೆ ಆದರೆ ನಾವು ಮಲ್ಟಿಮೀಟರ್ನೊಂದಿಗೆ ಡಯೋಡ್ ಅನ್ನು ಅಳೆಯಬೇಕು ಮೊದಲು ಮೈಕೋ 603 ಮಲ್ಟಿಮೀಟರ್ ನಿಂದ ಆನೋಡ್ ಮತ್ತು ಕ್ಯಾಥೋಡ್ ಎಂದು ನೋಡೋಣ ಅದನ್ನು ಗುರುತಿಸುವುದು ಸುಲಭ ಈಗ ಆನೋಡ್ಗೆ ಧನಾತ್ಮಕವಾಗಿ ಸಂಪರ್ಕಿಸಿದರೆ ಮತ್ತು ಋಣಾತ್ಮಕವಾಗಿ ಕ್ಯಾಥೋಡ್ಗೆ ಗ್ರೌಂಡ್ ನ್ನು ಸಂಪರ್ಕಿಸಿದರೆ ಅದರ ಬೆಲೆಯನ್ನು ನೋಡಬಹುದು ನಂತರ ನಾವು ಪ್ರೋಬ್ ಅನ್ನು ಬದಲಾಯಿಸಿ ಆನೋಡ್ಗೆಗೆ ಆನೋಡ್ಗೆ ಗ್ರೌಂಡ್ ಮತ್ತು ಕ್ಯಾಥೋಡ್ಗೆ ಧನಾತ್ಮಕ ಟರ್ಮಿನಲ್ ಸಂಪರ್ಕಿಸಿದರೆ ಏನನ್ನೂ ನೋಡಲಾಗುವುದಿಲ್ಲ ಆದ್ದರಿಂದ ಕ್ಯಾಥೋಡ್ ಅನ್ನೋಡ್ ಅನ್ನು ಗುರುತಿಸುವುದು ತುಂಬಾ ಸುಲಭ ಮತ್ತೊಮ್ಮೆ ಸಂಪರ್ಕವನ್ನು ನಾವು ಕ್ಯಾಥೋಡ್ಗೆ ಗ್ರೌಂಡ್ ಗೆ ಮತ್ತು ಧನಾತ್ಮಕ ಆನೋಡ್ಗೆ ಸಂಪರ್ಕಿಸುತ್ತಿದ್ದೇವೆ ನಾವು ತಕ್ಷಣ ಬದಲಾವಣೆಯನ್ನು ನೋಡಬಹುದು ಆದ್ದರಿಂದ ಡಯೋಡ್ ಆನೋಡ್ ಅಥವಾ ಡಯೋಡ್ ಕ್ಯಾಥೋಡ್ ಎಂದು ಗುರುತಿಸಲು ಇದು ತುಂಬಾ ಸುಲಭ ಅದೇ ರೀತಿಯಲ್ಲಿ ನೀವು ಈ ನಿರ್ದಿಷ್ಟ ಮಲ್ಟಿಮೀಟರ್ ಬಳಸಿ ಡಯೋಡ್ ಅನ್ನು ಅಳೆಯುತ್ತಿದ್ದೇವೆ ಆದ್ದರಿಂದ ಮತ್ತೆ ಮೋಡ್ ಫಂಕ್ಷನ್ಬಳಸಿಕೊಂಡು ನಾವು ಅದನ್ನು ಡಯೋಡ್ಗೆ ಬದಲಾಯಿಸುವುದು ತುಂಬಾ ಸುಲಭ ಇಲ್ಲಿ ಡಯೋಡ್ನ ಸಂಕೇತವೂ ಇದೆ ಆದ್ದರಿಂದ ಈ ನಿರ್ದಿಷ್ಟ ಹಳದಿ ಬಣ್ಣದ ಗುಂಡಿಯನ್ನು ಒತ್ತಿದಾಗ ನೀವು ಈಗ ಇಲ್ಲಿ ಬದಲಾವಣೆಯನ್ನು ನೋಡುತ್ತೀರಿ ಅದು ಡಯೋಡ್ ಆಗಿದೆ ನಾವು ಧನಾತ್ಮಕ ಆನೋಡ್ ಗೆ ಗ್ರೌಂಡ್ ಕ್ಯಾಥೋಡ್ ಅನ್ನು ಸಂಪರ್ಕಿಸಿದಾಗ ಕೆಲವು ವೋಲ್ಟೇಜ್ ನ್ನು ನೋಡುತ್ತಿದ್ದೇವೆ ಆದ್ದರಿಂದ ಇದು ಕ್ಯಾಥೋಡ್ ಆಗಿದೆ ಅನ್ನೋಡ್ ಎಂದು ನಾವು ಗುರುತಿಸುವುದು ಸುಲಭವೇ ನೀವು ರಿವರ್ಸ್ ಮಾಡಿದರೆ ಯಾವುದನ್ನೂ ನೋಡಲಾಗುವುದಿಲ್ಲ ನಾವು ಇಲ್ಲಿ ಡಯೋಡ್ ಅನ್ನು ನೋಡಿದ್ದೇವೆ ನಂತರ ರೆಸಿಸ್ಟರ್ ಅನ್ನು ನೋಡಿದ್ದೇವೆ ಕೆಪಾಸಿಟರ್ ಅನ್ನು ನೋಡಿದ್ದೇವೆ ನಾವು ದೊಡ್ಡ ಕೆಪಾಸಿಟರ್ ಅನ್ನು ನೋಡಿದ್ದೇವೆ ಈಗ ಅದು ತುಂಬಾ ಸುಂದರವಾಗಿ ಕಾಣುತ್ತದೆ ಏಕೆಂದರೆ ಚಿಕ್ಕದರಿಂದ ದೊಡ್ಡದಕ್ಕೆ ನೋಡಿದರೆ ವಾಸ್ತವವಾಗಿ ಡಯೋಡ್ ಸ್ವಲ್ಪ ದೊಡ್ಡದಾಗಿದೆ ಅವರು ಘಟಕಗಳನ್ನು ಇರಿಸಿದ್ದಾರೆ ಅದು ಚೆನ್ನಾಗಿ ಕಾಣುತ್ತದೆ ಈಗ ಟ್ರಾನ್ಸಿಸ್ಟರ್ ಅನ್ನು ನೋಡೋಣ ಟ್ರಾನ್ಸಿಸ್ಟರ್ NPN ಅಥವಾ ಟ್ರಾನ್ಸಿಸ್ಟರ್ PNP ಆಗಿದೆಯೇ ನಾವು ಹೇಗೆ ತಿಳಿಯಬಹುದು ಇಲ್ಲಿ ನೋಡುವ ಈ ಮಲ್ಟಿಮೀಟರ್ನಲ್ಲಿ ಟ್ರಾನ್ಸಿಸ್ಟರ್ ಅನ್ನು ಅಳೆಯುವ ಯಾವುದೇ ಕ್ರಿಯಾತ್ಮಕತೆಯಿಲ್ಲ ನೇರವಾಗಿ ಟ್ರಾನ್ಸಿಸ್ಟರ್ ಅನ್ನು HFE ಎಂಬ ಈ ನಿರ್ದಿಷ್ಟ ಮೋಡ್ನಲ್ಲಿ ಇರಿಸುವ ಮೂಲಕ ಇದು NPN ಅಥವಾ PNP ಎಂದು ತಿಳಿಯಬಹುದು ಬೀಟಾ ಮತ್ತು ಅದು NPN ಅಥವಾ PNP ಎಂಬುದನ್ನು ನಾವು ಅಳೆಯಬಹುದು ಈಗ ನನ್ನ ಕೈಯಲ್ಲಿ ಹಿಡಿದಿರುವ ಅದನ್ನು ಸೇರಿಸಿದಾಗ ಡಿಸ್ಪ್ಲೇ ಯನ್ನು ನೋಡಬಹುದು ಇದರಿಂದ NPN ಅಥವಾ PNP ಟ್ರಾನ್ಸಿಸ್ಟರ್ ಎಂಬುದನ್ನು ನಾವು ಗುರುತಿಸಬಹುದು ಆದ್ದರಿಂದ NPN ಇರಿಸಿದಾಗ ಸುಮಾರು 145 131 0 7 ಏರಿಳಿತಗೊಳ್ಳುವ ಕೆಲವು ಮೌಲ್ಯವನ್ನು ನೋಡಬಹುದು PNP ಯಲ್ಲಿ ಅದೇ ವಿಷಯವನ್ನು ಇಟ್ಟುಕೊಳ್ಳುವುದು ಹೇಗೆ ಆದ್ದರಿಂದ ಮಲ್ಟಿಮೀಟರ್ ಸ್ವತಃ NPN ಆಗಿದೆ PNP ನ್ನು ಸಂಪರ್ಕಿಸಿದರೆ ಆದ್ದರಿಂದ ನೀವು ಅದನ್ನು PNP ಗೆ ಸಂಪರ್ಕಿಸಿದಾಗ ನೋಡಿ ಯಾವುದೇ ಬದಲಾವಣೆಯಿಲ್ಲ ಇದು PNP ಸೈಡ್ ಎಂದು ನೀವು ನೋಡುತ್ತೀರಿ ಟ್ರಾನ್ಸಿಸ್ಟರ್ ಅನ್ನು PNP ನಲ್ಲಿ ಮೊದಲು ಅವರು NPN ನಲ್ಲಿ ಇರಿಸಿದಾಗ ಅವರು ಕೆಲವು ಮೌಲ್ಯದಲ್ಲಿ ಬದಲಾವಣೆಯನ್ನು ನೋಡುತ್ತಿದ್ದರು ಇಲ್ಲಿ ನೀವು PNP HFE ಅನ್ನು ನೋಡಿದಾಗ ಯಾವುದೇ ಬದಲಾವಣೆ ಇಲ್ಲ ಅಂದರೆ ಇದು PNP ಟ್ರಾನ್ಸಿಸ್ಟರ್ ಅಲ್ಲ ಅದು PNP ಟ್ರಾನ್ಸಿಸ್ಟರ್ ಅಲ್ಲ ಮತ್ತು ಇದು NPN ಟ್ರಾನ್ಸಿಸ್ಟರ್ ಆಗಿದೆ ಇನ್ನೊಂದು ಟ್ರಾನ್ಸಿಸ್ಟರ್ ಅನ್ನು ನೋಡೋಣ ಆದ್ದರಿಂದ ಅವರು ಮತ್ತೆ ಅದನ್ನು NPN ಇರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಆದ್ದರಿಂದ ನಾವು ಮೊದಲು NPN ನೊಂದಿಗೆ ಪ್ರಯತ್ನಿಸೋಣ ಮತ್ತು ನೀವು ನೋಡುವಂತೆ ಯಾವುದೇ ಬದಲಾವಣೆ ಇಲ್ಲ ಆದ್ದರಿಂದ ಈ ಟ್ರಾನ್ಸಿಸ್ಟರ್ NPN ಅಲ್ಲ PNP ಆಗಿದೆಯೇ ನೋಡೋಣ ಬದಲಾವಣೆ ಇದೆ ಆದ್ದರಿಂದ ಇದು NPN ಅಥವಾ PNP ಎಂಬುದನ್ನು ಗುರುತಿಸುವುದು ಸುಲಭ ಪ್ರತ್ಯೇಕ ಘಟಕಗಳನ್ನು ಅರ್ಥಮಾಡಿಕೊಳ್ಳಲು ಮಲ್ಟಿಮೀಟರ್ ನ ಪಾತ್ರವನ್ನು ನಾವು ನೋಡಿದ್ದೇವೆ ನೋಬ್ ಬಳಸಿ AC ವೋಲ್ಟೇಜ್ ಅನ್ನು ಅಳೆಯಲು ಮಲ್ಟಿಮೀಟರ್ ಅನ್ನು ಬಳಸಬಹುದು ಈಗ ಈ ಟ್ರಾನ್ಸಿಸ್ಟರ್ ಅನ್ನು ಹೊರತೆಗೆಯಬಹುದು ಈಗ ನಾವು ಅದನ್ನು AC ಗೆ ಇಡೋಣ ಮತ್ತು ನಾವು ಅದನ್ನು AC ಗಾಗಿ ಬಳಸಬಹುದೇ ಅಥವಾ ಇಲ್ಲವೇ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು ವೇರಿಯೇಬಲ್ AC ಅಥವಾ variac ಎಂಬ ಇನ್ನೊಂದು ಸಾಧನವನ್ನು ಹೊಂದಿರಬೇಕು ಆದ್ದರಿಂದ ಈಗ ನನ್ನೊಂದಿಗೆ ಹಳೆಯ ವೇರಿಯಕ್variac ನಾನು ಇಲ್ಲಿ ಇರಿಸಿರುವ ರೀತಿಯಲ್ಲಿ ನೀವು ಒಂದರ ಮೇಲೊಂದು ಘಟಕವನ್ನು ಇಡಬಾರದು ಇದು ಸರ್ಕ್ಯೂಟ್ ಅಲ್ಲ ನಿಮ್ಮ ಎಲೆಕ್ಟ್ರಾನಿಕ್ ಘಟಕಗಳನ್ನು ಎಂದಿಗೂ ಒಂದರ ಮೇಲೊಂದು ಇರಿಸಬೇಡಿ ಇದು ಸಿಸ್ಟಮ್ ಅನ್ನು ನಿರ್ವಹಿಸುವ ತಪ್ಪು ಮಾರ್ಗವಾಗಿದೆ ಪ್ರಯೋಗಾಲಯದಲ್ಲಿಬಳಸುವ ತಪ್ಪು ವಿಧಾನವಾಗಿದೆ ಯಾವಾಗಲೂ ನೆನಪಿಡಿ ನೀವು ಪ್ರಯೋಗವನ್ನು ಪ್ರಾರಂಭಿಸಿದಾಗ ನಿಮ್ಮ ಟೇಬಲ್ ಸ್ವಚ್ಛವಾಗಿರಬೇಕು ನೀವು ಪ್ರಯೋಗವನ್ನು ತೊರೆದಾಗ ನಿಮ್ಮ ಟೇಬಲ್ ಕ್ಲೀನ್ ಆಗಿರಬೇಕು ಪ್ರಯೋಗಾಲಯದಲ್ಲಿ ಹೇಗೆ ಕೆಲಸ ಮಾಡಬೇಕೆಂದು ನೀವು ಅರ್ಥಮಾಡಿಕೊಳ್ಳಬೇಕು ಮತ್ತು ಪ್ರಯೋಗಾಲಯವನ್ನು ಹೇಗೆ ಪ್ರವೇಶಿಸಬೇಕು ಚೀಲವನ್ನು ಎಲ್ಲಿ ಇಡಬೇಕು ಘಟಕಗಳನ್ನುಹೇಗೆ ಬಳಸುವುದು ಉಪಕರಣಗಳನ್ನು ಹೇಗೆ ಇಡಬೇಕು ಅದು ಹೇಗೆ ಬಹಳ ಮುಖ್ಯವಾದ ಪ್ರಯೋಗಾಲಯದ ಅಭ್ಯಾಸಗಳು ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ನಾನು ಹೇಳಿದಂತೆ ನಾವು ಅದರ ಮೇಲೆ ಇಡಬಾರದು ನಾವು ಅದನ್ನು ಅದರ ಪಕ್ಕದಲ್ಲಿ ಇಡುತ್ತೇವೆ ಟ್ರಾನ್ಸ್ಫಾರ್ಮರ್ ತುಂಬಾ ಭಾರವಾಗಿದೆ ಈಗ ನಾವು ಇದನ್ನು ವಿದ್ಯುತ್ ಸರಬರಾಜಿಗೆ ಸಂಪರ್ಕಿಸುತ್ತಿದ್ದೇವೆ ಮತ್ತು ನಾವು ವಿದ್ಯುತ್ ಸರಬರಾಜನ್ನು ಆನ್ ಮಾಡಿದ್ದೇವೆ ಈಗ ನೀವು ಇಲ್ಲಿ ಗಮನಹರಿಸಬಹುದಾದರೆ ನೀವು ನೋಡಿ ನೀವು ವೋಲ್ಟೇಜ್ ಅನ್ನು 0 ರಿಂದ 230 ವೋಲ್ಟ್ಗಳಿಗೆ ಬದಲಾಯಿಸಬಹುದು ವಿದ್ಯುತ್ ಸರಬರಾಜಿಗೆ ಸಂಪರ್ಕ ಹೊಂದಿದೆ ಇದು 230 ವೋಲ್ಟ್ AC ಗೆ ಸಂಪರ್ಕಗೊಂಡಿದೆ ಈಗ ಈ ಎರಡು ಟರ್ಮಿನಲ್ಗಳಲ್ಲಿ ವೋಲ್ಟೇಜ್ಅಳೆಯಲು ಬಯಸಿದರೆ ನಾನು ಮತ್ತೊಮ್ಮೆ ಮಲ್ಟಿಮೀಟರ್ಅನ್ನು ಬಳಸಬಹುದು ಯಾವುದೇ ಮಲ್ಟಿಮೀಟರ್ ಉಪಯೋಗಿಸಿದರೆ ಸೀತಾರಾಮ್ಗೆ ವೋಲ್ಟೇಜ್ ಸಿಗಬಹುದೇ ಅಥವಾ ಇಲ್ಲವೇ ಎಂದು ನೋಡೋಣ ಅವರು ಕೆಂಪು ಮತ್ತು ಕಪ್ಪು ಸಂಪರ್ಕಿಸುತ್ತಿದ್ದಾರೆ ಅದು AC ಆಗಿರುವುದರಿಂದ ಇದನ್ನು ನೀವು ಯಾವುದೇ ರೀತಿಯಲ್ಲಿ ಸಂಪರ್ಕಿಸಬಹುದು ಆದ್ದರಿಂದ ಇಲ್ಲಿ ನನ್ನ ಕೈಯಲ್ಲಿ ಸುಮಾರು 19 4 ಇದೆ ಸುಮಾರು 20 ಅನ್ನು ಇಟ್ಟುಕೊಂಡಿದ್ದೇನೆ ಹೆಚ್ಚಿಸುತ್ತಾ ಹೋದರೆ ಹೆಚ್ಚುತ್ತಿರುವುದನ್ನು ನೀವು ನೋಡಬಹುದು ನಾವು AC ವೋಲ್ಟೇಜ್ ಅನ್ನು ಬದಲಾಯಿಸಬಹುದು ಅದಕ್ಕಾಗಿಯೇ ಇದನ್ನು ವೇರಿಯಾಕ್ ಎಂದು ಕರೆಯಲಾಗುತ್ತದೆ ಇದೀಗ ವೋಲ್ಟೇಜ್ ಅನ್ನು ಹೆಚ್ಚಿಸುತ್ತಿದ್ದೇನೆ ಮತ್ತು ಅದಕ್ಕೆ ಅನುಗುಣವಾಗಿ ನನ್ನ ಮಲ್ಟಿಮೀಟರ್ ನಲ್ಲಿ ವೋಲ್ಟೇಜ್ ನಲ್ಲಿನ ಹೆಚ್ಚಳವನ್ನು ನೋಡಬಹುದು ಆದ್ದರಿಂದ ಸುಲಭ ಅತ್ಯಂತ ಸುಲಭ ಈ ನಿರ್ದಿಷ್ಟ ವೇರಿಯಕ್ನ ಔಟ್ಪುಟ್ನಲ್ಲಿ ವೋಲ್ಟೇಜ್ ಏನೆಂದು ಈಗ ನಿಮಗೆ ತಿಳಿದಿದೆ ನಾವು ಹೆಚ್ಚಿಸಿಸುತ್ತಾ ಹೋಗಬಹುದು ಅದೇ ರೀತಿ ನಾನು ಕಡಿಮೆಮಾಡುತ್ತಾ ಹೋದರೆ ಅದು ಇಳಿಯುತ್ತದೆ ಈಗ ಆವರ್ತನ ಎಂದರೇನು ನೋಡುವ ಇನ್ನೊಂದು ವಿಷಯ ನೀವು ನೋಡಿರುವುದು ಪ್ರೊಬ್ ಅನ್ನು ಸಂಪರ್ಕಿಸಬಹುದುಮತ್ತು ವೋಲ್ಟೇಜ್ ಅನ್ನು ನೀವು ಇನ್ನೊಂದು ಮಲ್ಟಿಮೀಟರ್ನೊಂದಿಗೆ ಮಾಡಬಹುದಾದ ರೀತಿಯಲ್ಲಿಯೇ ನೋಡಬಹುದು ಇದನ್ನು ಇಲ್ಲಿಗೆ ಕನೆಕ್ಟ್ ಮಾಡಿ ಇದನ್ನು ನಾನು ಹಿಡಿದಿಟ್ಟುಕೊಳ್ಳಬಲ್ಲೆ ಆದ್ದರಿಂದ ಮತ್ತೆ ಅವರು ಈ ಮಲ್ಟಿಮೀಟರ್ ಅನ್ನು ಸಂಪರ್ಕಿಸುತ್ತಿದ್ದಾರೆ ಇದು AC ಮೋಡ್ನಲ್ಲಿದೆ ನಾವು ಬದಲಾವಣೆಯನ್ನು ನೋಡಬಹುದು ನಾವು ಬದಲಾವಣೆಯನ್ನು ನೋಡಬಹುದು ವೋಲ್ಟೇಜ್ ಅನ್ನು ಮತ್ತೆ 105 ಮತ್ತು 120 134 138 146 ಹೆಚ್ಚಿಸುತ್ತಿದ್ದೇನೆ ಈಗ ನಾನು ಅದನ್ನು ಕೆಳಗೆ ತರುತ್ತಿದ್ದೇನೆ ಆದ್ದರಿಂದ ಅದು ಕೆಳಗೆ ಬರುತ್ತಿದೆ ಸುಮಾರು 0 ಗೆ ಹಿಂತಿರುಗುತ್ತದೆ ಏಕೆಂದರೆ ಈಗ ಯಾವುದೇ ವೋಲ್ಟೇಜ್ ಇಲ್ಲ ಆದ್ದರಿಂದ ಪಾಯಿಂಟ್ 0 ಅಥವಾ 52 ಮಿಲಿವೋಲ್ಟ್ಗಳ ಸುತ್ತ 9 095 ಪಾಯಿಂಟ್ ಅಂದರೆ 96 ಆದ್ದರಿಂದ ನಾವು ವೋಲ್ಟೇಜ್ ಅನ್ನು ಹೀಗೆ ಅಳೆಯಬಹುದು ಹೀಗೆ ನಾವು AC ವೋಲ್ಟೇಜ್ ಅನ್ನು ಅಳೆಯುತ್ತೇವೆ ಈಗಆವರ್ತನವನ್ನುಅಳೆಯಲು ಬಯಸಿದರೆ ಆವರ್ತನವನ್ನು ಅಳೆಯಬಹುದೇ ಎಂದು ನೋಡೋಣ ಇಲ್ಲಿ ಆವರ್ತನಕ್ಕೆ ಸಂಪರ್ಕಗೊಂಡಿರುವ ಆವರ್ತನ ಯಾವುದು ಹೌದು ಇದು ಪ್ರಿಕ್ವೆಂಸಿ ಮೋಡ್ ಆಗಿದೆ ಈಗ ಅವನು ಅದನ್ನು ಮತ್ತೆ ಅದೇ ಒಂದಕ್ಕೆ ಸಂಪರ್ಕಿಸಿದರೆ ಇದು 230 ವೋಲ್ಟ್ ಆಗಿದೆ ಮತ್ತು ಆವರ್ತನ ಇಲ್ಲಿ 49 85 49 86 50 ಹರ್ಟ್ಜ್ ಹತ್ತಿರ 50 ಹರ್ಟ್ಜ್ ಹತ್ತಿರ ಪ್ರಯೋಗದ ಸೆಟ್ನಲ್ಲಿ ನಾವು ಅಳೆಯಬಹುದು ಆದ್ದರಿಂದ ನೀವು ಅದನ್ನು ಬಳಸಿದ ನಂತರ ನೀವು ತಕ್ಷಣ ವಿದ್ಯುತ್ ಅನ್ನು ಆಫ್ ಮಾಡಬೇಕು ನೀವು ಇತರ ಭಾಗಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುವ ಮೊದಲು ಪವರ್ ಅನ್ನು ಆಫ್ ಮಾಡಿ ಅಥವಾ ನಿಮ್ಮ ನೋಟ್ಬುಕ್ನಲ್ಲಿ ನೀವು ಗಮನಿಸಿ ಅಥವಾ ನಿಮ್ಮ ಸಿಸ್ಟಂನಲ್ಲಿ ಫಲಿತಾಂಶಗಳನ್ನು ಲಾಕ್ ಮಾಡಿ ನೀವು ಮಾಡುವ ಮೊದಲ ಕೆಲಸವೆಂದರೆ ನೀವು ವಿದ್ಯುತ್ ಅನ್ನು ಆಫ್ ಮಾಡುವುದು ಆದ್ದರಿಂದ ನಾನು ವಿದ್ಯುತ್ ಅನ್ನು ಆಫ್ ಮಾಡುತ್ತಿದ್ದೇನೆ ನಾನು ಅದನ್ನು ಎಲ್ಲಾ ರೀತಿಯಲ್ಲಿ ತೆಗೆದುಕೊಳ್ಳುತ್ತಿದ್ದೇನೆ ನಾನು ಅದನ್ನು ಸರಿಯಾಗಿ ಬಳಸಲು ಬಯಸದ ಕಾರಣ ನಾನು ಇದನ್ನು ಮುಗಿಸಿದ್ದೇನೆ ಆದ್ದರಿಂದ ನೀವು ಅದನ್ನು ಹೇಗೆ ಹೊರತೆಗೆಯಬೇಕು ಅದನ್ನು ಕೇವಲ ಸಂಪರ್ಕದಲ್ಲಿರಿಸಬೇಡಿ ನನಗೆ ಇದು ಅಗತ್ಯವಿಲ್ಲ ನಾನು ಅದನ್ನು ಬಳಸುವುದಿಲ್ಲ ನಾನು ಸಂಪರ್ಕ ಕಡಿತಗೊಳಿಸಿದ್ದೇನೆ ಯಾವಾಗಲೂ ಸುರಕ್ಷಿತವಾಗಿರಿ ಸುರಕ್ಷತೆ ಬಹಳ ಮುಖ್ಯ ಆದ್ದರಿಂದ ಮತ್ತೊಮ್ಮೆ ನಿಮ್ಮ ಉತ್ತಮ ಪ್ರಯೋಗಾಲಯದ ಅಭ್ಯಾಸಗಳು ಒಂದು ಭಾಗ ಆದ್ದರಿಂದ ನಾವು ಮಲ್ಟಿಮೀಟರ್ ಅನ್ನು ಎಲ್ಲಿ ನೋಡಿದ್ದೇವೆ ಮತ್ತು ಹಲವಾರು ವಿಷಯಗಳನ್ನು ಅಳೆಯಲು ಮಲ್ಟಿಮೀಟರ್ ಪಾತ್ರವನ್ನು ನೋಡಿದ್ದೇವೆ ವಿಭಿನ್ನ ಸಾಧನಗಳಿಂದ ಪ್ರತ್ಯೇಕ ಸಾಧನಗಳು ನಂತರ ನಾವು ಟ್ರಾನ್ಸಿಸ್ಟರ್ಗಳನ್ನು ಅಂದರೆ PNP NPN ಟ್ರಾನ್ಸಿಸ್ಟರ್ಗಳನ್ನು ನೋಡಿದ್ದೇವೆ ನಂತರ ನಾವು ವೇರಿಯಕ್ ಅನ್ನು ಬಳಸಿಕೊಂಡು ವೋಲ್ಟೇಜ್ ಅನ್ನು ನೋಡಿದ್ದೇವೆ ಮತ್ತು ನಾವು ಆವರ್ತನವನ್ನು ಸಹ ನೋಡಿದ್ದೇವೆ ಈಗ ಅದು ಏಕೆ 49 86 ಕ್ಕೆ ಹತ್ತಿರವಾಗಿದೆ ಏಕೆಂದರೆ ಭಾರತದಲ್ಲಿ ನಾವು ವೋಲ್ಟೇಜ್ ಅನ್ನು ಅಳತೆ ಮಾಡಿದರೆ ವೋಲ್ಟೇಜ್ ಏಕ ಹಂತ 230 ವೋಲ್ಟ್ ಆಗಿರುತ್ತದೆ ಮತ್ತು ಆವರ್ತನವು50 ಹರ್ಟ್ಜ್ ಅಗಿದೆ ಆದಾಗ್ಯೂ ನೀವು ಕೆಲವು ದೇಶಗಳಿಗೆ ಹೋದರೆ ನೀವು 110 ವೋಲ್ಟ್ಗಳ ವೋಲ್ಟೇಜ್ ಅನ್ನು ಸಹ ನೋಡುತ್ತೀರಿ ಆದರೆ ಅದರಲ್ಲಿ ಆವರ್ತನ ಎಷ್ಟು ಆವರ್ತನವು 60 ಹರ್ಟ್ಜ್ ಆಗಿದೆ110 ವೋಲ್ಟ್ 60 ಹರ್ಟ್ಜ್ 230 ವೋಲ್ಟ್ 50 ಹರ್ಟ್ಜ್ ಆಗಿದೆ ಆದ್ದರಿಂದ ಇದು ಮತ್ತೊಂದು ವಿಷಯ ಯಾವುದು ಉತ್ತಮ 110 ಉತ್ತಮ 230 ವೋಲ್ಟ್ ಉತ್ತಮ ಆದರೆ ನಮ್ಮ ಮನೆಯಲ್ಲಿ ಎಲೆಕ್ಟ್ರಾನಿಕ್ ಉಪಕರಣಗಳ ಉದಾಹರಣೆಯನ್ನು ತೆಗೆದುಕೊಂಡರೆ ಉದಾಹರಣೆಗೆ ಜ್ಯೂಸರ್ ಅಥವಾ ಟ್ರಿಮ್ಮರ್ ಎರಡೂ ವೋಲ್ಟೇಜ್ಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ ನಾನು USಗೆ ಹೋದರೆ ನಾನು ಭಾರತಕ್ಕೆ ಬಂದರೆ 110 ವೋಲ್ಟ್ 60 ಹರ್ಟ್ಜ್ ಅನ್ನು ಬಳಸಬಹುದು ನಾನು ಅದನ್ನು 230 ವೋಲ್ಟ್ 50 ಹರ್ಟ್ಜ್ನಲ್ಲಿ ಬಳಸಬಹುದು ಆದ್ದರಿಂದ ಅದು ಒಂದು ಪ್ರತ್ಯೇಕ ಸಮಸ್ಯೆಯಾಗಿದೆ ಆದ್ದರಿಂದ ಅದು ಎರಡೂ ವೋಲ್ಟೇಜ್ಗಳಲ್ಲಿ ಎರಡೂ ಆವರ್ತನಗಳಲ್ಲಿಕಾರ್ಯನಿರ್ವಹಿಸುತ್ತದೆ ಇಲ್ಲಿರುವ ಅಂಶವೆಂದರೆ ಮಲ್ಟಿಮೀಟರ್ಬಳಸಿ ನೀವು ವೋಲ್ಟೇಜ್ ಅನ್ನು ಅಳೆಯಬಹುದು ಆವರ್ತನವನ್ನುಅಳೆಯಬಹುದು ಎಂಬ ಉತ್ತರವು ಹೌದು ನೀವು ಪ್ರತಿರೋಧವನ್ನುಅಳೆಯಬಹುದೇ ಹೌದು ಕೆಪಾಸಿಟನ್ಸ್ಹೌದು NPN PNP ಹೌದು DC ವೋಲ್ಟೇಜ್ ಹೌದು DC ಕರೆಂಟ್ ಹೌದು AC ವೋಲ್ಟೇಜ್ ಹೌದು AC ಕರೆಂಟ್ ಹೌದು ಆದ್ದರಿಂದ ನೀವು ಸಾಕಷ್ಟು ಸಮಯ ಹೌದು ಎಂದು ಹೇಳಿದಾಗ ಅದು ಚೆನ್ನಾಗಿ ಕಾಣುತ್ತದೆ ಆದರೆ ಮಲ್ಟಿಮೀಟರ್ ಎಲ್ಲವನ್ನೂ ಪರಿಹರಿಸಲು ಸಾಧ್ಯವಿಲ್ಲ ಇದು ನಿಮಗೆ DC ವಿದ್ಯುತ್ ಪೂರೈಕೆಯನ್ನು ನೀಡಬಹುದೇ ಅದು ಕೊಡಲು ಸಾಧ್ಯವಿಲ್ಲ ಮಲ್ಟಿಮೀಟರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಇನ್ನೊಂದು ವಿಷಯವಿದೆ ಆದ್ದರಿಂದ ನಾನು ವೋಲ್ಟೇಜ್ನೀಡಲು ಪ್ರಾರಂಭಿಸಿದೆ ಅಲ್ಲಿ ಸ್ಥಿರವಾದ ಕರೆಂಟ್ ಇದೆ ಅಲ್ಲಿ ಸ್ಥಿರವಾದ ವೋಲ್ಟೇಜ್ ಏನು ಇದೆ ಸ್ಥಿರವಾದ ವಿದ್ಯುತ್ ಇದೆಯೇ ಎಂಬ ಪ್ರಶ್ನೆ ಇದೆ ಸರಿ ಮಲ್ಟಿಮೀಟರ್ ನಲ್ಲಿ ಅದನ್ನು ನಿರ್ವಹಿಸುವ ಬ್ಯಾಟರಿ ಇದೆ ಎಂದು ನಾನು ನಿಮಗೆ ಹೇಳಿದೆ ಆದ್ದರಿಂದ ನೀವು ಕೆಲವು ಮಲ್ಟಿಮೀಟರ್ಗಳಲ್ಲಿ 9 ವೋಲ್ಟ್ ಬ್ಯಾಟರಿಯನ್ನು ನೋಡಿದರೆ ಕೆಲವು ಮಲ್ಟಿಮೀಟರ್ ನಲ್ಲಿ ಅದು ವಿಭಿನ್ನವಾಗಿರುತ್ತದೆ ಮಲ್ಟಿಮೀಟರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಆಪರೇಟಿಂಗ್ ಮೆಕ್ಯಾನಿಸಮ್ ಯಾವುದು ಎಂದು ನೀವು ಕಲಿಯಬೇಕಾದ ವಿಷಯವಾಗುದೆ ನನ್ನ ಮೊದಲ ತರಗತಿಯಲ್ಲಿ ನಿಮಗೆ ಹೇಳಿದ್ದೇನೆ ನಿಮಗೆ ಎಲ್ಲವನ್ನೂ ಹೇಳಲು ಬೋಧಕರನ್ನುಅವಲಂಬಿಸಬೇಡಿ ನಿಮಗೆ ಪದಾರ್ಥಗಳನ್ನು ಹೇಳಲು ಅಧ್ಯಾಪಕರು ಇದ್ದಾರೆ ಅವರು ನಿಮಗೆ ಒಂದು ಬಾರಿ ಚಹಾ ಮಾಡುವುದು ಹೇಗೆಂದು ತೋರಿಸುತ್ತಾರೆ ಪ್ರತಿ ಬಾರಿಯೂ ಅಲ್ಲ ಆದ್ದರಿಂದ ಪ್ರತಿ ಬಾರಿ ನೀವು ಮಾಡಬೇಕಾದಾಗ ನೀವು ಅನ್ವೇಷಿಸಬೇಕು ಯಾವುದನ್ನು ಸೇರಿಸಬಾರದು ಆದರೆ ಅದೇ ಸಮಯದಲ್ಲಿ ನೀವು ಇಲ್ಲಿ ಸುರಕ್ಷತೆಏನು ಎಂದು ಕಲಿಯುತ್ತೀರಿ ನಿಮಗೆ ತಿಳಿದಿಲ್ಲದಿದ್ದರೆ ಎಲ್ಲವನ್ನೂ ಬಳಸುವ ಮೊದಲು ನೀವು ಕೇಳಿ ಆದ್ದರಿಂದ ನಾವು ಈ ನಿರ್ದಿಷ್ಟ ಮಾಡ್ಯೂಲ್ ಅನ್ನು ನಿಲ್ಲಿಸುತ್ತೇವೆ ಇಲ್ಲಿ ಏಕೆಂದರೆ ಮುಂದಿನ ಸೆಟ್ ಮಾಡ್ಯೂಲ್ಗಳಲ್ಲಿ DC ವಿದ್ಯುತ್ ಸರಬರಾಜಿನಿಂದ ಪ್ರಾರಂಭವಾಗುವ ಉಪಕರಣಗಳನ್ನು ನಾವು ನೋಡಲು ಬಯಸುತ್ತೇವೆ ಹಾಗಾದ್ರೆ ಇಲ್ಲಿ ನನ್ನ ಮುಂದೆ ನೋಡಿ ಅದು DC ಪವರ್ ಸಪ್ಲೈ ಇದನ್ನು ತೆಗೆದರೆ ತುಂಬಾ ಸ್ಪಷ್ಟವಾಗಿ ನೋಡಬಹುದು ಏನಿದೆ ಡಿಸಿ ಪವರ್ ಸಪ್ಲೈ ಅಂತ ಮುಂದಿನ ಮಾಡ್ಯೂಲ್ನಲ್ಲಿ ನಾವು ಡಿಸಿ ವಿದ್ಯುತ್ ಸರಬರಾಜು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡುವ ಮತ್ತು ಯಾವ ರೀತಿಯ DC ವಿದ್ಯುತ್ ಸರಬರಾಜು ಅದು ವೇರಿಯಬಲ್ DC ಅಥವಾ ಅದು ಸ್ಥಿರವಾಗಿರುವ DC ಎಂದು ನೋಡುವ ತದನಂತರ ಕೆಳಗಿನ ಮಾಡ್ಯೂಲ್ಗಳಲ್ಲಿ ನಾವು ಫಂಕ್ಷನ್ ಜನರೇಟರ್ನಂತಹವಿಭಿನ್ನ ಸಾಧನಗಳನ್ನು ಸಹ ನೋಡುತ್ತೇವೆ ಆಸಿಲ್ಲೋಸ್ಕೋಪ್ ಅನ್ನು ನೋಡುತ್ತೆವೆ ಕೆಲವು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳನ್ನು ಪರಿಹರಿಸಲು ಅಥವಾ ಅನಲಾಗ್ಪ್ರಯೋಗಗಳಿಗೆ ವಿಭಿನ್ನ ಪ್ರಯೋಗಗಳನ್ನು ಬಳಸಲು ಅಥವಾ ಬಳಸಲು ಈ ಎಲ್ಲಾ ಸಾಧನಗಳನ್ನು ನಾವು ಹೇಗೆ ಬಳಸಬಹುದು ಎಂದು ನಾವು ಅರ್ಥಮಾಡಿಕೊಳ್ಳುತ್ತೇವೆ ಉದಾಹರಣೆಗೆ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಇನ್ವರ್ಟಿಂಗ್ ಆಂಪ್ಲಿಫಯರ್ ಹೇಗೆ ಕಾರ್ಯನಿರ್ವಹಿಸುತ್ತದೆನಾನ್ ಇನ್ವರ್ಟಿಂಗ್ ಆಂಪ್ಲಿಫಯರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೀವು ಅಳತೆ ಮಾಡಬಹುದು ಆದ್ದರಿಂದ ನೀವು ಈ ವಿಷಯವನ್ನು ಅರ್ಥಮಾಡಿಕೊಳ್ಳಲು ಬಯಸಿದರೆ ಈ ಉಪಕರಣವನ್ನು ಬಳಸಬೇಕು ಮತ್ತು ಈ ಉಪಕರಣವನ್ನು ಬಳಸುವ ಮೊದಲು ಇದರ ಬಗ್ಗೆ ತಿಳಿದುಕೊಳ್ಳಬೇಕು ಆದ್ದರಿಂದ ಮಾಡ್ಯೂಲ್ಗಳ ಮುಂದಿನ ಸೆಟ್ ಸಾಧನವನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ನಂತರ ನಾವು ಈ ಉಪಕರಣವನ್ನು ಬಳಸಿಕೊಂಡು ನಿಜವಾದ ಪ್ರಯೋಗಗಳನ್ನು ನೋಡುವ ಮತ್ತು ನಿಮ್ಮ ಸೂಚಕ ಸರ್ಕ್ಯೂಟ್ಗಳ ಜೊತೆಗೆ ಪ್ರತ್ಯೇಕ ಘಟಕಗಳನ್ನುಬಳಸುತ್ತೇವೆ ಧನ್ಯವಾದಗಳು ಮತ್ತು ಮುಂದಿನ ಮಾಡ್ಯೂಲ್ನಲ್ಲಿ ನಾನು ನಿಮ್ಮನ್ನು ನೋಡುತ್ತೇನೆ